ಪವರ್ ಸಿಸ್ಟಮ್ಸ್ ಮತ್ತು ಕೆಲವು ಇತರ ಅಂಶಗಳ ರಚನೆ II ಆದ್ದರಿಂದ T ಆಗಿದೆ ಅದು T ಸಮಯವನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಸಮೀಕರಣ 3 ಪ್ಲಾಂಟ್ ಅಂಶವನ್ನು ಹೆಚ್ಚಾಗಿ ಜನರೇಶನ್ ಅಧ್ಯಯನಗಳಲ್ಲಿ ಬಳಸಲಾಗುತ್ತದೆ ಇದನ್ನು ವಾರ್ಷಿಕ ಪ್ಲಾಂಟ್ ಅಂಶ ಎಂದು ಸಹ ನೀಡಲಾಗಿದೆ ಅದು ನಿಜವಾದ ವಾರ್ಷಿಕ ಶಕ್ತಿ ಉತ್ಪಾದನೆ ಅಥವಾ ಗರಿಷ್ಠ ಪ್ಲಾಂಟ್ ರೇಟಿಂಗ್ X 8760 ಒಂದು ವರ್ಷದಲ್ಲಿ ಒಟ್ಟು ಗಂಟೆಗಳ ಸಂಖ್ಯೆ 8760 ಆಗಿದೆ ಆದ್ದರಿಂದ ಇದನ್ನು 3 ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಒಂದು ಆದ್ದರಿಂದ ಇದು ನಿಮ್ಮ ಸಮೀಕರಣ 5 ಮುಂದಿನದು ವೈವಿಧ್ಯತೆಯ ಅಂಶ ಆದ್ದರಿಂದ ಇದು ವಿವಿಧ ಉಪ ವಿಭಾಗಗಳು ಅಥವಾ ಗುಂಪುಗಳು ಅಥವಾ ಗ್ರಾಹಕರ ವೈಯಕ್ತಿಕ ಗರಿಷ್ಠ ಬೇಡಿಕೆಯ ಮೊತ್ತದ ಸಂಪೂರ್ಣ ವ್ಯವಸ್ಥೆಯ ಗರಿಷ್ಠ ಬೇಡಿಕೆಗೆ ಅನುಪಾತವಾಗಿದೆ ಹಾಗಾದರೆ ಇದು ಏನು ಇದು ವಿವಿಧ ಉಪವಿಭಾಗಗಳು ಅಥವಾ ಗುಂಪುಗಳು ಅಥವಾ ಗ್ರಾಹಕರ ವೈಯಕ್ತಿಕ ಗರಿಷ್ಠ ಬೇಡಿಕೆಗಳ ಮೊತ್ತವು ಇಡೀ ವ್ಯವಸ್ಥೆಯ ಗರಿಷ್ಟ ಬೇಡಿಕೆಗೆ ಅನುಪಾತವಾಗಿದೆ ಉದಾಹರಣೆಗೆ ಲೂಪ್ನಲ್ಲಿ ವೈವಿಧ್ಯತೆ ವೈವಿಧ್ಯತೆಯ ಅಂಶವನ್ನು ನಾವು ಸಿಸ್ಟಮ್ FD ಬಳಸುತ್ತಿದ್ದೇವೆ ಏಕೆಂದರೆ ಬೇಡಿಕೆಯ ಅಂಶವನ್ನು ನಾವು ಬಳಸಿದ್ದೇವೆRefer Time 0203 DF ಆದ್ದರಿಂದ ವೈವಿಧ್ಯತೆಯ ಅಂಶ ಅಥವಾ P1 P2 P3 ಈ ರೀತಿಯಾಗಿದ್ದರೆ ವೈಯಕ್ತಿಕ ಗರಿಷ್ಠ ಬೇಡಿಕೆಯು ವೈಯಕ್ತಿಕ ಗ್ರಾಹಕರಿಗೆ ಗರಿಷ್ಠ ಬೇಡಿಕೆಯಾಗಿದ್ದರೆ ಹೇಳುತ್ತದೆ ಎಂದು ಭಾವಿಸೋಣ ಆದ್ದರಿಂದ ವೈವಿಧ್ಯತೆಯ ಅಂಶ FD ಸಮಾನವಾಗಿದೆ ಆದ್ದರಿಂದ ಇದು ಸಮೀಕರಣ 7 ಆದ್ದರಿಂದ ವೈವಿಧ್ಯತೆಯ ಕಾರ್ಖಾನೆ FD ಅಲ್ಲ DF ಪದವನ್ನು ಬಳಸುತ್ತೇವೆ ಏಕೆಂದರೆ ಬೇಡಿಕೆಯ ಅಂಶ DF ಅನ್ನು ನಾವು ಮೊದಲು ಬಳಸಿದ್ದೇವೆ ಆದ್ದರಿಂದ ಇದು ವಾಸ್ತವವಾಗಿ ನಿಮ್ಮ ವೈವಿಧ್ಯತೆಯ ಅಂಶವಾಗಿದೆ ಆದ್ದರಿಂದ ಇವುಗಳು ಅರ್ಥವಾಗುವಂತಹವು ನೀವು ನಿಮ್ಮ n ಗ್ರಾಹಕರ ಸಂಖ್ಯೆಯನ್ನು ಹೊಂದಿರುವಿರಿ ಮತ್ತು ಪ್ರತಿಯೊಂದಕ್ಕೂ ನೀವು n ಅನ್ನು ಹೊಂದಿದ್ದೀರಿ ಎಂದು ಭಾವಿಸಿ 3 ಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಅದು P1 P2 ಆಗಿರಬೇಕು ಇದು ಹೀಗಿದೆ ನೀವು ಇಲ್ಲಿ n ಅನ್ನು 3 ಗೆ ಸಮನಾಗಿರುತ್ತದೆ ಎಂದು ಭಾವಿಸೋಣ ನಂತರ ವೈವಿಧ್ಯತೆಯ ಅಂಶ FD ಆಗಿರುತ್ತದೆ ಜೊತೆಗೆ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ P1 P2 P3 ಅವುಗಳು ವೈಯಕ್ತಿಕ ಗರಿಷ್ಠ ಬೇಡಿಕೆಯಾಗಿದ್ದು ಪ್ರತಿಯೊಂದು ರೀತಿಯ ಗ್ರಾಹಕರು ಕೋಇನ್ಸಿಡೆನ್ಸ್ Pc ಸರಿಯಾಗಿರುವ ಗರಿಷ್ಠ ಬೇಡಿಕೆಯಿಂದ ಭಾಗಿಸುತ್ತಾರೆ ಆದ್ದರಿಂದ P1 P2 P3 ವೈಯಕ್ತಿಕ ಗರಿಷ್ಠ ಬೇಡಿಕೆಯಾಗಿದೆ ಆದ್ದರಿಂದ ಮುಂದಿನದು ವೈವಿಧ್ಯತೆಯ ಅಂಶವು ಏಕತೆಗೆ ಸಮಾನವಾಗಿರಬಹುದು ಅಥವಾ ಹೆಚ್ಚಿನದಾಗಿರಬಹುದು ಆದ್ದರಿಂದ ಸಮೀಕರಣ ಒಂದರಿಂದ ಬೇಡಿಕೆಯ ಅಂಶ DF ಆಗಿದೆ ಗರಿಷ್ಠ ಇದು ನಾವು ಬರೆಯುತ್ತಿರುವ ಸಮೀಕರಣದಿಂದ ಆದ್ದರಿಂದ ಗರಿಷ್ಠ ಬೇಡಿಕೆಯು DF ಗೆ ಒಟ್ಟು ಸಂಪರ್ಕಿತ ಲೋಡ್ ಗೆ ಸಮಾನವಾಗಿದೆ ಇದು iನೇ ಗ್ರಾಹಕನಿಗೆ ಸಮೀಕರಣ 8 ಆಗಿದೆ ಒಟ್ಟು ಸಂಪರ್ಕಿತ ಲೋಡ್ TCPi ಸಮಾನವಾಗಿದೆ ಮತ್ತು ಒಟ್ಟು ಸಂಪರ್ಕಿತ ಲೋಡ್ TCPi ಮತ್ತು DFi ಮತ್ತು ಬೇಡಿಕೆ ಅಂಶ DFi ಗೆ ಇದು i ಗ್ರಾಹಕರ ಹಕ್ಕು ಇದನ್ನು ನಾವು ಊಹಿಸೋಣ ಸಮೀಕರಣ ೮ ನ್ನು ಬರೆಯಬಹುದು ಇದು ಸಮೀಕರಣ ೯ ಆಗಿರುತ್ತದೆ ಆದ್ದರಿಂದ P1 P2 P3 ನಾನು ಇದೀಗ ಹೇಳುತ್ತಿರುವ ಗರಿಷ್ಠ ಬೇಡಿಕೆಯು ನಾನು ಗ್ರಾಹಕನಿಗೆ Pi ಮತ್ತು ಒಟ್ಟು ಸಂಪರ್ಕಿತ ಲೋಡ್ ಅನ್ನು ನಾವು TCPi ಅನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ T ಎನ್ನುವುದು TCPi ಯಲ್ಲಿನ ಒಟ್ಟು ಸಂಪರ್ಕಿತ ಲೋಡ್ ಆಗಿದ್ದು i ನೇ ಗ್ರಾಹಕರಿಗೆ ಬೇಡಿಕೆಯ ಅಂಶವನ್ನು ನಾವು DFi ಹಾಕಬಹುದು ಇದು ಸಮೀಕರಣ 9 ಆಗಿದೆ ಸಮೀಕರಣ ೭ ಮತ್ತು ೯ ರಿಂದ ವೈವಿಧ್ಯತಯ ಅಂಶ ಇದು ಸಮೀಕರಣ ೭ ಇಲ್ಲಿ ನೀವು ಈ ಸಮೀಕರಣದಲ್ಲಿ ಯಿಂದ ಬದಲಿಸುತ್ತಿದ್ದೀರಿ ಮತ್ತು ಯಿಂದ ಭಾಗಿಸಿದಿರಿ ಆದ್ದರಿಂದ ಇದು ಸಮೀಕರಣ ೧ವಾಗಿದೆ ಆದ್ದರಿಂದ ಅದು ನಿಮ್ಮ ವೈವಿಧ್ಯತೆಯ ಅಂಶವಾಗಿದೆ FD DF ಬೇಡಿಕೆಯ ಅಂಶವಾಗಿದೆ ಆದರೆ FD ವೈವಿಧ್ಯತೆಯ ಅಂಶವಾಗಿದೆ ಮುಂದಿನದು ಕೋಇನ್ಸಿಡೆನ್ಸ್ ಅಂಶವಾಗಿದೆ ಇದು ಗ್ರಾಹಕರ ಗುಂಪಿನ ಗರಿಷ್ಠ ಕೋಇನ್ಸಿಡೆನ್ಸ್ ಒಟ್ಟು ಬೇಡಿಕೆಯ ಅನುಪಾತವು ಗುಂಪನ್ನು ಒಳಗೊಂಡಿರುವ ವೈಯಕ್ತಿಕ ಗ್ರಾಹಕರ ಗರಿಷ್ಠ ವಿದ್ಯುತ್ ಬೇಡಿಕೆಗಳ ಮೊತ್ತವಾಗಿದೆ ಎರಡನ್ನೂ ಒಂದೇ ಸಮಯದಲ್ಲಿ ಒಂದೇ ಪೂರೈಕೆಯ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ ನಂತರ ನಾನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ ನಂತರ ನಾನು ಈ ವಿಷಯಗಳು ತುಂಬಾ ಸುಲಭವೆಂದು ನೀವು ನೋಡುತ್ತೀರಿ ಹೌದು ಇದು ವಿಭಿನ್ನ ಗ್ರಾಹಕರ ಗುಂಪಿನ ಗ್ರಾಹಕರ ಒಟ್ಟು ಬೇಡಿಕೆಯ ಗರಿಷ್ಠ ಕೋಇನ್ಸಿಡೆನ್ಸ್ ಅನುಪಾತವಾಗಿದೆ ಗ್ರಾಹಕರ ಪ್ರಕಾರ ಬಹುಶಃ ವಾಣಿಜ್ಯ ಕೈಗಾರಿಕಾ ಕೃಷಿಯು ಈ ರೀತಿಯ ಹಕ್ಕನ್ನು ಒಳಗೊಂಡಿರುವ ವೈಯಕ್ತಿಕ ಗ್ರಾಹಕರ ಗರಿಷ್ಠ ವಿದ್ಯುತ್ ಬೇಡಿಕೆಗಳ ಮೊತ್ತಕ್ಕೆ ಒಂದೇ ಸಮಯದಲ್ಲಿ ಸರಿಯಾದ ಪೂರೈಕೆಯ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂದರೆ ನೀವು ಅದನ್ನು ವ್ಯಾಖ್ಯಾನಿಸುವ ಕೋಇನ್ಸಿಡೆನ್ಸ್ ಅಂಶ ಇದು ಸಮೀಕರಣ ೧೧ ಕೋಇನ್ಸಿಡೆನ್ಸ್ ಅಂಶ ಇದು ವೈವಿಧ್ಯತೆಯ ಅಂಶಕ್ಕೆ ಪರಸ್ಪರ ಸಂಬಂಧ ಹೊಂದಿದೆ ಏಕೆಂದರೆ ನೀವು ಸಮೀಕರಣ 7 ಅನ್ನು ನೋಡಿದರೆ ಮತ್ತು ಕೋಇನ್ಸಿಡೆನ್ಸ್ ಅಂಶ ಆಗಿರುತ್ತದೆ ಆಗಿರುತ್ತದೆ ಈಗ ಸಮೀಕರಣ 12 ಮತ್ತು 7 ರಿಂದ ಹೇಳಿದ್ದೇನೆಂದರೆ ಸಮಾನವಾಗಿರುತ್ತದೆ ಇದು ಸಮೀಕರಣ ಹದಿಮೂರು ಕೋಇನ್ಸಿಡೆನ್ಸ್ ಅಂಶವು ವೈವಿಧ್ಯತೆಯ ಅಂಶದ ಪರಸ್ಪರ ಅಥವಾ ವೈವಿಧ್ಯತೆಯ ಅಂಶವು ಕೋಇನ್ಸಿಡೆನ್ಸ್ ಅಂಶದ ಪರಸ್ಪರ ಸಂಬಂಧವಾಗಿದೆ ಈಗ ವೈವಿಧ್ಯತೆಯ ಲೋಡ್ ಇದು 2 ಅಥವಾ ಹೆಚ್ಚಿನ ವೈಯಕ್ತಿಕ ಲೋಡ್ಗಳ ಶಿಖರಗಳ ಮೊತ್ತ ಮತ್ತು ಸಂಯೋಜಿತ ಲೋಡ್ನ ಗರಿಷ್ಠ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಲೋಡ್ ವೈವಿಧ್ಯತೆಯನ್ನು LD ಎಂದು ವ್ಯಾಖ್ಯಾನಿಸಲಾಗಿದೆ ನೀವು ಲೋಡ್ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸುತ್ತೀರಿ ನೀವು ಇದನ್ನು ಈ ಸಮೀಕರಣ 14 ಆಗಿದೆ 2 ಅಥವಾ ಹೆಚ್ಚಿನ ವೈಯಕ್ತಿಕ ಲೋಡ್ ಗಳ ಗರಿಷ್ಠ ಮೊತ್ತದ ನಡುವಿನ ವ್ಯತ್ಯಾಸವು ನೀವು 3 ವಿಭಿನ್ನ ರೀತಿಯ ಲೋಡ್ ಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ಗೆ ಸಮನಾಗಿರುತ್ತದೆ ಅಥವಾ ಮತ್ತು ಸಂಯೋಜಿತ ಪೀಕ್ ನೀವು ಕರೆಯುವ ಸಂಯೋಜಿತ ಲೋಡ್ ನ ಪೀಕ್ ಅನ್ನು ಕಳೆದು ನೀವು ಮೊದಲು ವ್ಯಾಖ್ಯಾನಿಸಿದ Pc ಆಗಿದೆ ಆದ್ದರಿಂದ ಅದು ನಿಮ್ಮ ಲೋಡ್ ಡೈವರ್ಸಿಟಿ ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 14 ಆಗಿದೆ ಆದ್ದರಿಂದ ಇದು ಲೋಡ್ ವೈವಿಧ್ಯತೆಯು ಈಗ ಮುಂದಿನ ಕೊಡುಗೆ ಅಂಶವಾಗಿದೆ ಇದು i th ಲೋಡ್ನ ವೈಯಕ್ತಿಕ ಗರಿಷ್ಠ ಬೇಡಿಕೆಯ ಪ್ರತಿ ಯೂನಿಟ್ಗೆ ನೀಡಲಾದ ಕೊಡುಗೆ ಅಂಶವಾಗಿದೆ Ci ಆಗಿದ್ದರೆ Ci ಗರಿಷ್ಠ ಬೇಡಿಕೆಯ ಗುಂಪಿಗೆ i th ಲೋಡ್ ನ ಕೊಡುಗೆ ಅಂಶವಾಗಿದೆ ಅಂದರೆ Ci ಎಂದರ್ಥ ಗರಿಷ್ಠ ಬೇಡಿಕೆಯ ಪ್ರತಿ ಯೂನಿಟ್ಗೆ ನೀಡಲಾಗಿದೆ ಎಂದು ಭಾವಿಸೋಣ ಒಂದು ಶಕ್ತಿಯು ನೂರು ಕಿಲೋ ವ್ಯಾಟ್ ಮತ್ತು Ci ಅದರ ಭಾಗವಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಬಹುಶಃ 0 4 ಆದ್ದರಿಂದ 0 4 ಈ ರೀತಿಯ 140 ಕಿಲೋವ್ಯಾಟ್ ಆಗಿದೆ ಆದ್ದರಿಂದ Ci ಗರಿಷ್ಠ ಬೇಡಿಕೆಯ ಗುಂಪಿಗೆ i ನೇ ಲೋಡ್ ನ ಕೊಡುಗೆ ಅಂಶವಾಗಿದ್ದರೆ Pc C1 x P1 C2 x P2 ಗೆ Cn x Pn ವರೆಗೆ ಸಮಾನವಾಗಿರುತ್ತದೆ ಅಂದರೆ ಈ ಸಮೀಕರಣ ಸಂಖ್ಯೆ 15 ಸರಿಯಾಗಿದ್ದರೆ ಆದ್ದರಿಂದ 12 ಮತ್ತು 15 ರ ಸಮೀಕರಣದಿಂದ ನೀವು ಸಮೀಕರಣ 12 ಅನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಸಮೀಕರಣವಾಗಿದೆ ಇದು ಸಮೀಕರಣ 12 i ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ ಲಿಸಮಾನವಾಗಿದೆ ಆದ್ದರಿಂದ CF ಸಮಾನವಾಗಿರುತ್ತದೆ ನಾವು P c ಅನ್ನು ಇಲ್ಲಿ ಪರ್ಯಾಯವಾಗಿ ಮಾಡುತ್ತೇವೆ a ಸಮೀಕರಣ 12 ಮತ್ತು 15 i ನಿಂದ n ಗೆ ಸಮಾನವಾಗಿರುತ್ತದೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಸಮೀಕರಣ 16 ಆಗಿದೆ ಇದು ನಿಮ್ಮದು ಇದು ನಿಮ್ಮ 1 ವಿಷಯವಾಗಿದೆ ಯಾವುದೇ ಗೊಂದಲ ಇರಬಾರದು ಕೇವಲ ಒಂದು ನಿಮಿಷದಲ್ಲಿ ಈ ಕೊಡುಗೆ ಅಂಶವನ್ನು ಸರಿಯಾಗಿ ಇರಿಸಿದೆ ಆದ್ದರಿಂದ ಇದು ನಿಮ್ಮ CF ಇದು ಇದಕ್ಕೆ ಸಮನಾಗಿರುತ್ತದೆ ಇದು ಸಮೀಕರಣ 16 ಆಗಿದೆ ಈಗ ಕೇಸ್ 1 ಅನ್ನು ಪರಿಗಣಿಸಿದರೆ ಎಲ್ಲಾ ಸಮಾನ ಎಂದು ಹೇಳಿದರೆ CF ನಿಮ್ಮ ಮೂಲಭೂತವಾಗಿ ಎಲ್ಲಾ ಸಮಾನವಾಗಿರುತ್ತದೆ ಆದ್ದರಿಂದ CF ಆಗಿರುತ್ತದೆ 1 ರಿಂದ n C ಗೆ ಸಮಾನವಾಗಿರುತ್ತದೆ i ಈ ಸಂದರ್ಭದಲ್ಲಿ ಕೋಇನ್ಸಿಡೆನ್ಸ್ ಅಂಶವು ಸರಾಸರಿ ಕೊಡುಗೆ ಅಂಶಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸರಾಸರಿ ಎಂದರೆ ಮೊತ್ತವನ್ನು n ನಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಸರಾಸರಿ ಕೊಡುಗೆ ಅಂಶವಾಗಿದೆ ಹಾಗೆಯೇ ಪ್ರಕರಣ 2 ಈ ಸಂದರ್ಭದಲ್ಲಿ CF ಒಂದೇ ಕೊಡುಗೆ ಅಂಶವಾಗಿದೆ ಗೆ ಸಮಾನವಾಗಿರುತ್ತದೆ ಆದ್ದರಿಂದ CF ಇರುತ್ತದೆ c ಗೆ ಸಮಾನವಾಗಿರುತ್ತದೆ ಅದು ಕಾಕತಾಳೀಯ ಅಂಶವು ಕೊಡುಗೆ ಅಂಶಕ್ಕೆ ಸಮಾನವಾಗಿರುತ್ತದೆ ಈಗ ನಾವು ನೋಡಿದ್ದೇವೆ ಆದ್ದರಿಂದ ಮುಂದಿನ ಹಲವು ಪರಿಭಾಷೆಗಳು ಲೋಡ್ ಫ್ಯಾಕ್ಟರ್ ಆಗಿದ್ದು ಇವೆಲ್ಲವನ್ನೂ ನೋಡಬೇಕಾದರೆ ನಾವು ಎಲ್ಲಾ ರೀತಿಯ ಪರಿಭಾಷೆಯೊಂದಿಗೆ ಪರಿಚಿತರಾಗಿರಬೇಕು ನಂತರ ನೀವು ಉದಾಹರಣೆಯನ್ನು ತೆಗೆದುಕೊಂಡರೆ ನಾನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ ನಂತರ ವಿಷಯಗಳು ನಿಮಗೆ ಹೆಚ್ಚು ಸ್ಪಷ್ಟವಾಗಿ ತಿಳಿದಿರುತ್ತವೆ ಆದ್ದರಿಂದ ಮೊದಲ ನಡುವೆ ಉದಾಹರಣೆಯನ್ನು ಹಾಕುವ ಮೊದಲು ನಾವು ಈ ಎಲ್ಲಾ ಪರಿಭಾಷೆಯನ್ನು ಸರಿಯಾದ ಮುಂದಿನ ಲೋಡ್ ಅಂಶವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಆ ಅವಧಿಯಲ್ಲಿ ಸಂಭವಿಸುವ ಗರಿಷ್ಠ ಲೋಡ್ಗೆ ಗೊತ್ತುಪಡಿಸಿದ ಸಮಯದ ಸರಾಸರಿ ಲೋಡ್ನ ಅನುಪಾತವಾಗಿದೆ ಆದ್ದರಿಂದ ನಾವು LF ನಿಂದ ವ್ಯಾಖ್ಯಾನಿಸುತ್ತಿರುವ ಲೋಡ್ ಅಂಶವಾಗಿದೆ ಆದ್ದರಿಂದ ಆದ್ದರಿಂದ ಇದು ಸಮೀಕರಣ 19 ನಿಮ್ಮ ಈ ಮಾರ್ಗವನ್ನು ಸಹ ನಾವು ವ್ಯಾಖ್ಯಾನಿಸಬಹುದು ಇದು ಸಮೀಕರಣ 20 T ಸಮಯಕ್ಕೆ ಸಮಾನವಾಗಿರುತ್ತದೆ ಇದು ದಿನಗಳಲ್ಲಿ ಇರಬಹುದು ವಾರಗಳು ತಿಂಗಳುಗಳು ಅಥವಾ ವರ್ಷಗಳಲ್ಲಿ ಇರಬಹುದು ಅಥವಾ T ದೊಡ್ಡ ಲೋಡ್ ಅಂಶವು ದೊಡ್ಡ T ಗೆ ಚಿಕ್ಕದಾಗಿದ್ದರೆ ಸಾಮಾನ್ಯವಾಗಿ ಲೋಡ್ ಅಂಶವು ಚಿಕ್ಕದಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದಕ್ಕೆ ಕಾರಣ ಅದೇ ಗರಿಷ್ಠ ಬೇಡಿಕೆಗೆ ಶಕ್ತಿಯ ಬಳಕೆಯ ಕವರ್ ಒಂದು ದೊಡ್ಡ ಅವಧಿ ಮತ್ತು ಸಣ್ಣ ಸರಾಸರಿ ಹೊರೆಗೆ ಕಾರಣವಾಗುತ್ತದೆ ಆದ್ದರಿಂದ ಲೋಡ್ ಅಂಶವು ಏಕತೆಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಸಾಮಾನ್ಯವಾಗಿ 1 ಕ್ಕಿಂತ ಕಡಿಮೆ ಬಲ 1 ಕ್ಕಿಂತ ಕಡಿಮೆ ಮತ್ತು ವಾರ್ಷಿಕ ಲೋಡ್ ಅಂಶವನ್ನು ಹೀಗೆ ವ್ಯಾಖ್ಯಾನಿಸಬಹುದು ಒಂದು ವರ್ಷದಲ್ಲಿ ಗಂಟೆಗಳ ಸಂಖ್ಯೆ 8760 ಆದ್ದರಿಂದ ಇದು ಸಮೀಕರಣ 21 ಈಗ ಮತ್ತೊಂದು ಪರಿಭಾಷೆಯು ನಷ್ಟದ ಅಂಶವಾಗಿದೆ ಅರ್ಥವು ಅದೇ ಲೋಡ್ ಅಂಶವಾಗಿದೆ ಒಂದೇ ವಿಷಯವೆಂದರೆ ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಗರಿಷ್ಠ ಲೋಡ್ ವಿದ್ಯುತ್ ನಷ್ಟಕ್ಕೆ ಸರಾಸರಿ ವಿದ್ಯುತ್ ನಷ್ಟದ ಅನುಪಾತವಾಗಿದೆ ಇದನ್ನು ನಷ್ಟದ ಅಂಶ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಆದ್ದರಿಂದ LLF ನಷ್ಟದ ಅಂಶವನ್ನು ನಾವು ವ್ಯಾಖ್ಯಾನಿಸಿದಂತೆ ನಷ್ಟದ ಅಂಶವನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಸಮೀಕರಣ 22 ವ್ಯವಸ್ಥೆಯ ಕಾಪರ್ ಲಾಸ್ ಆದರೆ ಕಬ್ಬಿಣದ ನಷ್ಟಕ್ಕೆ ಅಲ್ಲ ಅಂದರೆ ನೀವು ಲೆಕ್ಕಾಚಾರ ಮಾಡಬಹುದಾದ ನಷ್ಟದ ಅಂಶವು i2 R ನಷ್ಟಕ್ಕೆ ಮಾತ್ರ ಆದರೆ ಕಬ್ಬಿಣದ ನಷ್ಟಕ್ಕೆ ಅಲ್ಲ ಆದ್ದರಿಂದ i2 R ನಷ್ಟಕ್ಕೆ ಮಾತ್ರ ಅನ್ವಯಿಸುತ್ತದೆ ಮುಂದಿನ ನಾವು ಉದಾಹರಣೆಗೆ 1 ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಒಂದು ವಿದ್ಯುತ್ ಕೇಂದ್ರವು ಲೋಡ್ ಅನ್ನು ಲೋಡ್ ಮಾಡುತ್ತದೆ ಎಂದು ಹೇಳುವ ಸಮಯದ ಅವಧಿಯನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ಗಂಟೆಗಳು 6 ರಿಂದ 8 ರವರೆಗೆ ಲೋಡ್ 1 2 ಮೆಗಾವ್ಯಾಟ್ 8 ರಿಂದ 9 ರವರೆಗೆ ಲೋಡ್ 2 ಮೆಗಾವ್ಯಾಟ್ 9 ರಿಂದ ಮಧ್ಯಾಹ್ನ 12 ರವರೆಗೆ 3 ಮೆಗಾವ್ಯಾಟ್ 12 ಮಧ್ಯಾಹ್ನ 2 ರಿಂದ 1 5 ಮೆಗಾವ್ಯಾಟ್ ಮತ್ತು ಮಧ್ಯಾಹ್ನ 2 ರಿಂದ 6 ರವರೆಗೆ 2 5 ಮೆಗಾವ್ಯಾಟ್ ನಂತರ ಸಂಜೆ 6 ರಿಂದ 8 ರವರೆಗೆ 1 8 ಮೆಗಾವ್ಯಾಟ್ ರಾತ್ರಿ 8 ರಿಂದ ರಾತ್ರಿ 9 ರವರೆಗೆ 2 ಮೆಗಾವ್ಯಾಟ್ 9 ರಿಂದ ರಾತ್ರಿ 11 ರವರೆಗೆ ಅದು 1 ಮೆಗಾವ್ಯಾಟ್ ರಾತ್ರಿ 11 ರಿಂದ ಬೆಳಿಗ್ಗೆ 5 ಗಂಟೆಗೆ ಅದು 0 5 ಮೆಗಾವ್ಯಾಟ್ ಮತ್ತು ಬೆಳಿಗ್ಗೆ 5 ರಿಂದ 6 ರವರೆಗೆ ಇದು 0 8 ಮೆಗಾವ್ಯಾಟ್ ಆಗಿದೆ ಈ ಡೇಟಾವನ್ನು ಕೆಳಗೆ ನೀಡಿರುವಂತೆ ವಿದ್ಯುತ್ ಕೇಂದ್ರವನ್ನು ನೀಡಲಾಗಿದೆ ಅಂದರೆ 24 ಗಂಟೆಗಳ ಡೇಟಾವನ್ನು ಲೋಡ್ ಮಾಡುವ ವ್ಯತ್ಯಾಸಗಳನ್ನು ನಿಮಗೆ ಸರಿಯಾಗಿ ನೀಡಲಾಗುತ್ತದೆ ಆದ್ದರಿಂದ ನೀವು ಮಾಡಬೇಕಾಗಿರುವುದು ನೀವು ಮೊದಲು ಲೋಡ್ ಕರ್ವ್ ಅನ್ನು ನಿರ್ಧರಿಸಬೇಕು ಮತ್ತು ಮುಂದಿನ ಲೋಡ್ ಅಂಶವನ್ನು ಕಂಡುಹಿಡಿಯುವುದು ಈ ಲೋಡ್ ಅನ್ನು ಪೂರೈಸಲು ಉತ್ಪಾದಿಸುವ ಘಟಕಗಳ ಸರಿಯಾದ ಸಂಖ್ಯೆ ಮತ್ತು ಗಾತ್ರವನ್ನು ನಿರ್ಧರಿಸುವುದು ಪ್ಲಾಂಟ್ ಮತ್ತು ಪ್ಲಾಂಟ್ ಅಂಶದ ಮೀಸಲು ಸಾಮರ್ಥ್ಯವನ್ನು ಕಂಡುಹಿಡಿಯುವುದು ಮತ್ತು ಆಯ್ಕೆಮಾಡಿದ ಉತ್ಪಾದನಾ ಘಟಕಗಳ ಕಾರ್ಯಾಚರಣಾ ವೇಳಾಪಟ್ಟಿಯನ್ನು ಕಂಡುಹಿಡಿಯುವುದು ಆದ್ದರಿಂದ ನೀಡಲಾದ ಡೇಟಾದ ಆಧಾರದ ಮೇಲೆ ನೀವು ನಿರ್ಧರಿಸಬೇಕಾದ ಈ 4 ವಿಷಯವು ಮೊದಲು ನೀವು ಲೋಡ್ ಕರ್ವ್ ಅನ್ನು ಸೆಳೆಯುವದನ್ನು ನೀವು ಏನು ಮಾಡುತ್ತೀರಿ ಎಂಬುದನ್ನು ಮೊದಲು ಪರಿಹರಿಸಿ ಈ ರೇಖೆಯನ್ನು ಮರೆತುಬಿಡಿ ಇದು ನಿಮಗೆ ಮಾತ್ರ ಎಂದು ಭಾವಿಸುತ್ತದೆ ಆದ್ದರಿಂದ ಮೊದಲನೆಯದು 6 am 10 am ಈ ರೀತಿಯಲ್ಲಿ 2 pm 6 pm 10 pm 2 am 6 am ಆದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ 6 ರಿಂದ 8 ರವರೆಗೆ ಲೋಡ್ 1 2 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಅದು 1 2 ಆಗಿದೆ ಆದ್ದರಿಂದ ಇದು ನಿಮ್ಮ 2 ನಿಮ್ಮ 6 ರಿಂದ 8 ರವರೆಗೆ ಬರುತ್ತದೆ ಇದು 1 2 ಮೆಗಾವ್ಯಾಟ್ ಈಗ 8 ರಿಂದ 9 ರವರೆಗೆ 2 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಇಲ್ಲಿ ಅದು 2 ಮೆಗಾವ್ಯಾಟ್ ಗೆ ಹೋಗಿದೆ ಮತ್ತು ಅದು 8 ರಿಂದ 9 ಕೇವಲ 1 ಗಂಟೆ ಮತ್ತು ಮತ್ತೆ 9 ರಿಂದ ಮಧ್ಯಾಹ್ನ 12 ರವರೆಗೆ ಗರಿಷ್ಠ 9 ರಿಂದ ಮಧ್ಯಾಹ್ನ 12 ರವರೆಗೆ ಗರಿಷ್ಠ ಮಟ್ಟಕ್ಕೆ ಹೋದರೆ ಅದು 3 ಮೆಗಾವ್ಯಾಟ್ ಮತ್ತು ನಂತರ ಮಧ್ಯಾಹ್ನ 12 ಕ್ಕೆ 2 ಗಂಟೆಗೆ 1 ನಿಮ್ಮ 9 ರಿಂದ 12 ರವರೆಗೆ ಇದು ನಿಮ್ಮದೇ ವಿಷಯ 12 ಮಧ್ಯಾಹ್ನ 12 ಇಲ್ಲಿ ಎಲ್ಲೋ ಇಲ್ಲಿ 12 ಮಧ್ಯಾಹ್ನ 3 ಮೆಗಾವ್ಯಾಟ್ ನಂತರ 12 ಮಧ್ಯಾಹ್ನ 2 2 ಗಂಟೆಗೆ ಒಂದು ಪಾಯಿಂಟ್ 12 ಕ್ಕೆ ಮತ್ತೆ ಅದು 1 5 ಕ್ಕೆ ಇಳಿಯುತ್ತಿದೆ ಎಲ್ಲೋ ಇಲ್ಲಿಯೇ ಮತ್ತು ಅದು ಇಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತೆ ಮಧ್ಯಾಹ್ನ 2 ರಿಂದ 6 ರವರೆಗೆ 2 ಆದ್ದರಿಂದ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಅದು 2 5 ರಿಂದ 6 ಗಂಟೆಗೆ ಹೋಗುತ್ತದೆ ಎಂದರೆ ಈ 2 5 ಮೆಗಾವ್ಯಾಟ್ ವರೆಗೆ ನಂತರ ಸಂಜೆ 6 ರಿಂದ 8 ರವರೆಗೆ 1 ಆದ್ದರಿಂದ ಇದು ಸಂಜೆ 6 ಕ್ಕೆ 1 0 ರಿಂದ 6 ರವರೆಗೆ ಬರುತ್ತಿದೆ ಅದರ ನಂತರ 1 080 ಕ್ಕೆ ಬರುತ್ತಿದೆ ಬದಲಿಗೆ 1 8 0 ರಿಂದ 8 ರವರೆಗೆ ಇಲ್ಲಿ ಎಲ್ಲೋ ನಂತರ 8 ರಿಂದ 9 ರವರೆಗೆ 1 ಗಂಟೆ ಇದು 2 ಮೆಗಾವ್ಯಾಟ್ ಇದು 2 ಮೆಗಾವ್ಯಾಟ್ ಮತ್ತು ರಾತ್ರಿ 9 ರಿಂದ 11 ಬೆಳಗ್ಗೆ 1 ಮೆಗಾವ್ಯಾಟ್ ಆದ್ದರಿಂದ 9 ಕ್ಕೆ 9 ರಿಂದ 11 ರವರೆಗೆ ಅದು 1 ಮೆಗಾವ್ಯಾಟ್ ಬರುತ್ತಿದೆ ಮತ್ತು ನಂತರ 11 ರಿಂದ ಬೆಳಿಗ್ಗೆ 5 ರವರೆಗೆ ಇದು 11 ಗಂಟೆಗೆ ಎಲ್ಲೋ ಇಲ್ಲಿ ಬೆಳಿಗ್ಗೆ 5 ರಿಂದ ಇದು 0 5 ಮೆಗಾವ್ಯಾಟ್ ಇಲ್ಲಿ 0 5 ಮೆಗಾವ್ಯಾಟ್ ಮತ್ತು ಬೆಳಿಗ್ಗೆ 5 ರಿಂದ 6 ರವರೆಗೆ 0 80 ಮೆಗಾವ್ಯಾಟ್ ಆದ್ದರಿಂದ ಬೆಳಿಗ್ಗೆ 5 ಗಂಟೆಗೆ ಅದು 0 8 ಕ್ಕೆ ಹೋಗುತ್ತದೆ ಮತ್ತು 6 ಗಂಟೆಗೆ 0 8 ಆಗಿರುತ್ತದೆ ಆದರೆ ಮತ್ತೆ ನೀವು ಇಲ್ಲಿಗೆ ಬರಬೇಕು ಅದು 6 ಗಂಟೆಗೆ ಬರುತ್ತಿದೆ ಆದ್ದರಿಂದ ಅಂತಿಮವಾಗಿ 1 2 ಮೆಗಾವ್ಯಾಟ್ ಇದು ಈ 1 2 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಇದನ್ನು ಪೂರ್ಣಗೊಳಿಸಬೇಕು ನಿಮ್ಮ ಲೋಡ್ ಕರ್ವ್ ಎಂದು ನೀವು ಏನನ್ನು ಕರೆಯುತ್ತೀರೋ ಇದನ್ನೇ ನೀವು ಮೊದಲು ಲೋಡ್ ಕರ್ವ್ ಅನ್ನು ಯೋಜಿಸುತ್ತೀರಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಮ್ಮೆ ಈ ಲೋಡ್ ಕರ್ವ್ ಅನ್ನು ಯೋಜಿಸಿದರೆ ಇದು ಒಂದು ಸಮಯ ಮತ್ತು ಇದನ್ನು ನೀವು ಮೆಗಾವ್ಯಾಟ್ ಲೋಡ್ ಎಂದು ಕರೆಯುತ್ತೀರಿ ಮತ್ತು ಗರಿಷ್ಠವು ಸಹಜವಾಗಿ ನಿಮ್ಮ 3 ಮೆಗಾವ್ಯಾಟ್ ಒಮ್ಮೆ ನೀವು ಆ ಲೋಡ್ ಕರ್ವ್ ಅನ್ನು ಲೆಕ್ಕಾಚಾರ ಮಾಡಿದರೆ ನಂತರ 24 ಗಂಟೆಗಳ ಸಮಯದಲ್ಲಿ ಉತ್ಪತ್ತಿಯಾಗುವ ಘಟಕಗಳು ಸರಿಯಾಗಿವೆ ಆದ್ದರಿಂದ ಮತ್ತೆ ನೀವು 24 ಗಂಟೆಗಳಲ್ಲಿ ಉತ್ಪತ್ತಿಯಾಗುವ ಘಟಕಗಳನ್ನು ಲೆಕ್ಕಾಚಾರ ಮಾಡಲು ಏನು ಮಾಡುತ್ತೀರಿ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿದರೆ ನಾನು ಹಾಕಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ಬೆಳಿಗ್ಗೆ 6 ರಿಂದ 8 ರವರೆಗೆ 1 2 ಮೆಗಾವ್ಯಾಟ್ ಮತ್ತು 6 ರಿಂದ 8 ರವರೆಗೆ 2 ಗಂಟೆಗಳು ಆದ್ದರಿಂದ 2 ಗೆ 1 2 ಜೊತೆಗೆ 2 ಮೆಗಾವ್ಯಾಟ್ ಲೋಡ್ ಆದರೆ 8 ರಿಂದ 9 ಕೇವಲ 1 ಗಂಟೆ ಆದ್ದರಿಂದ 1 ರಿಂದ 2 ರವರೆಗೆ 9 ರಿಂದ 12 ರವರೆಗೆ ಮಧ್ಯಾಹ್ನ 12 ರವರೆಗೆ ಅಂದರೆ 3 ಗಂಟೆಗಳು ಮತ್ತು 3 ಮೆಗಾವ್ಯಾಟ್ ಲೋಡ್ ಜೊತೆಗೆ 3 ರಿಂದ 3 ಜೊತೆಗೆ ಈ 12 ಮಧ್ಯಾಹ್ನ 2 ಗಂಟೆಯವರೆಗೆ ಅಂದರೆ 2 ಗಂಟೆಗಳು ಆದ್ದರಿಂದ 2 ರಿಂದ 1 5 ಲೋಡ್ 1 5 ಮೆಗಾವ್ಯಾಟ್ ಜೊತೆಗೆ 2 pm ನಿಂದ 6 pm ಅಂದರೆ 4 ಗಂಟೆಗಳ ಲೋಡ್ 2 5 ಆಗಿದೆ ಆದ್ದರಿಂದ 4 ರಿಂದ 2 5 ನಂತರ ಜೊತೆಗೆ ಸಂಜೆ 6 ರಿಂದ ರಾತ್ರಿ 8 ರವರೆಗೆ ಅಂದರೆ 1 8 ಲೋಡ್ನಲ್ಲಿ 2 ಗಂಟೆಗಳು 1 8 ಮೆಗಾವ್ಯಾಟ್ ಜೊತೆಗೆ ರಾತ್ರಿ 8 ರಿಂದ 9 ರವರೆಗೆ ಅಂದರೆ 1 ಗಂಟೆ 1 ರಿಂದ 2 ಮೆಗಾವ್ಯಾಟ್ ಲೋಡ್ 2 ಆಗಿ ನಂತರ 9 ರಿಂದ 11 ರವರೆಗೆ ಅಂದರೆ 2 ಗಂಟೆಗಳ ಲೋಡ್ 1 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ 2 ರಿಂದ 1 ಮತ್ತು ನಿಮ್ಮ 11 pm ನಿಂದ 5 am ಅಂದರೆ 6 ಗಂಟೆಗಳ ಲೋಡ್ 0 5 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ 6 ರಿಂದ 0 5 ಮತ್ತು 5 ರಿಂದ 6 ರವರೆಗೆ ಅಂದರೆ 1 ಗಂಟೆ ಲೋಡ್ 0 8 ಆಗಿದೆ ಆದ್ದರಿಂದ ಈ ರೀತಿಯ ಮೆಗಾವ್ಯಾಟ್ ಗಂಟೆಯ 0 8 ಕ್ಕೆ ಸರಿಯಾಗಿ 24 ಗಂಟೆಗಳಲ್ಲಿ ಘಟಕವನ್ನು ಉತ್ಪಾದಿಸಲಾಗುತ್ತದೆ ಎಂದು ನೀವು ಲೆಕ್ಕಾಚಾರ ಮಾಡಬೇಕು ಒಮ್ಮೆ ನೀವು ಇದನ್ನು ಮಾಡಿದ ನಂತರ ಒಟ್ಟು ಯೂನಿಟ್ ಉತ್ಪಾದನೆಗೆ ಮೂವತ್ತು ಸಮನಾದ ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿದ ನಂತರ ಅದು 37 8 ಮೆಗಾವ್ಯಾಟ್ ಇದೀಗ ಸರಾಸರಿ ಲೋಡ್ ಆಗಿದೆ ಗಂಟೆಗಳಲ್ಲಿ ಸಮಯದಿಂದ ಉತ್ಪತ್ತಿಯಾಗುವ ಲೋಡ್ ಫ್ಯಾಕ್ಟರ್ ಘಟಕಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಉತ್ಪತ್ತಿಯಾಗುವ ಘಟಕಗಳು 37 8 ಮೆಗಾವ್ಯಾಟ್ ಗಂಟೆ ಮತ್ತು 24 ರಿಂದ ಭಾಗಿಸಲ್ಪಟ್ಟಿವೆ ಏಕೆಂದರೆ ಅವಧಿ 6 ರಿಂದ 6 ಬೆಳಿಗ್ಗೆ 6 ರಿಂದ 6 ರವರೆಗೆ 24 ಗಂಟೆಗಳು ಆದ್ದರಿಂದ ಇದು ನಿಮ್ಮ 24 ಗಂಟೆಗಳು ಆದ್ದರಿಂದ ಅದು 1 575 ಮೆಗಾವ್ಯಾಟ್ ಸರಾಸರಿ ಲೋಡ್ ಆಗಿದೆ ಮತ್ತು ಆದ್ದರಿಂದ ಗರಿಷ್ಠ ಲೋಡ್ 3 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಲೋಡ್ ಅಂಶವು 1 5753 0 525 ಕ್ಕೆ ಸಮಾನವಾಗಿರುತ್ತದೆ ಅದು 0 525 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಈಗ ಲೋಡ್ ಅಂಶವಾಗಿದೆ ಅದು ಗರಿಷ್ಠ ಬೇಡಿಕೆಯಾಗಿದೆ ಮುಂದಿನ ಪಾಯಿಂಟ್ B ಕೇವಲ B ಎಂದರೆ ಈ ಲೋಡ್ ಅನ್ನು ಪೂರೈಸಲು ನೀವು ಸರಿಯಾದ ಸಂಖ್ಯೆ ಮತ್ತು ಉತ್ಪಾದನಾ ಘಟಕಗಳ ಗಾತ್ರವನ್ನು ನಿರ್ಧರಿಸಬೇಕು ನಾವು ಇಲ್ಲಿ ಯಾವುದೇ ಅರ್ಥಶಾಸ್ತ್ರವನ್ನು ಮಾಡುತ್ತಿಲ್ಲ ಕೆಲವು ಆಲೋಚನೆಗಳನ್ನು ಹೊಂದಲು ನಾವು ಯಾವುದನ್ನೂ ಅತ್ಯುತ್ತಮವಾಗಿಸಲು ಪ್ರಯತ್ನಿಸುತ್ತಿಲ್ಲ ಆದ್ದರಿಂದ ಈ ಲೋಡ್ ಅನ್ನು ಪೂರೈಸಲು ಉತ್ಪಾದಿಸುವ ಘಟಕಗಳ ಸರಿಯಾದ ಸಂಖ್ಯೆ ಮತ್ತು ಗಾತ್ರವನ್ನು ನಿರ್ಧರಿಸಲು ಈ ಹಂತವನ್ನು ನೀಡಲಾಗಿದೆ ಆದ್ದರಿಂದ ನಮ್ಮ ಅಂತಃಪ್ರಜ್ಞೆಯಿಂದ ನಾವು ಅದನ್ನು ಮಾಡಲು ಪ್ರಯತ್ನಿಸುತ್ತೇವೆ ಆದರೆ ಯಾವುದೇ ವೆಚ್ಚದ ಲಾಭದ ವಿಶ್ಲೇಷಣೆ ಅಥವಾ ಯಾವುದನ್ನಾದರೂ ಪರಿಗಣಿಸದಿರುವುದು ನಮಗೆ ಸರಿಯಾದ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ B ಸಂಖ್ಯೆ B ಎಂದರೆ ಎರಡನೆಯ ಅಂಶವೆಂದರೆ ಈ ಲೋಡ್ ಅನ್ನು ಪೂರೈಸಲು ನೀವು ಉತ್ಪಾದಿಸುವ ಘಟಕಗಳ ಸರಿಯಾದ ಸಂಖ್ಯೆ ಮತ್ತು ಗಾತ್ರವನ್ನು ನಿರ್ಧರಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಗರಿಷ್ಠ ಬೇಡಿಕೆ 3 ಮೆಗಾವ್ಯಾಟ್ ಮತ್ತು ಅಂದರೆ ನೀವು ಈ 3 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಪೂರೈಸಬೇಕು ಆದ್ದರಿಂದ ನಾವು 1 ಮೆಗಾವ್ಯಾಟ್ ರೇಟಿಂಗ್ ನ 4 ಉತ್ಪಾದನಾ ಘಟಕಗಳನ್ನು ಆರಿಸಿದರೆ ನಾವು 4 ಉತ್ಪಾದಿಸುವ ಘಟಕಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸೋಣ ಮತ್ತು ಪ್ರತಿಯೊಂದೂ 1 ಮೆಗಾವ್ಯಾಟ್ ರೇಟಿಂಗ್ ಹೊಂದಿದೆ ಎಂದು ಭಾವಿಸೋಣ ಗರಿಷ್ಠ ಬೇಡಿಕೆಯ ಆ ಅವಧಿಯಲ್ಲಿ 3 ಘಟಕಗಳು ಕಾರ್ಯನಿರ್ವಹಿಸಬಹುದು ಅದು ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಪೂರ್ಣ ಹೊರೆಯಲ್ಲಿ ಕಾರ್ಯನಿರ್ವಹಿಸಲು ಲಗತ್ತಿಸಲಾಗಿದೆ ಏಕೆಂದರೆ 1 ಮೆಗಾವ್ಯಾಟ್ ರೇಟಿಂಗ್ ಮತ್ತು 1 ಘಟಕವು ಆಕಸ್ಮಿಕವಾಗಿ ಸ್ಟ್ಯಾಂಡ್ಬೈ ಆಗಿ ಉಳಿಯುತ್ತದೆ 1 ಘಟಕವು ಸ್ಥಗಿತಗೊಂಡರೆ ಮತ್ತೊಂದು ಘಟಕವು ಬಲಕ್ಕೆ ಬದಲಾಯಿಸಬಹುದು ಆದ್ದರಿಂದ ವಿಶ್ವಾಸಾರ್ಹತೆಯ ಉದ್ದೇಶದಿಂದ 3 ಮೆಗಾವ್ಯಾಟ್ ಮತ್ತು 3 ಘಟಕಗಳನ್ನು ನೀವು ಪರಿಗಣಿಸಿದರೆ 1 1 4 ಉತ್ಪಾದನಾ ಘಟಕಗಳನ್ನು ಪರಿಗಣಿಸಲಾಗುತ್ತದೆ ಅದು ಉತ್ಪಾದಿಸುವವರೆಗೆ ಉತ್ಪಾದನೆಯ ನಷ್ಟವಿಲ್ಲ ಆದರೆ 1 ಜನರೇಟರ್ ದೋಷಪೂರಿತವಾಗಿದ್ದರೆ ಅದು ಲೋಡ್ ಅನ್ನು ಪೂರೈಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಒಂದು ಹೆಚ್ಚುವರಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ 4 ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ 3 ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು 1 ಘಟಕವು ಸ್ಟ್ಯಾಂಡ್ಬೈ ಆಗಿ ಉಳಿಯುತ್ತದೆ ಮುಂದೆ ಪ್ಲಾಂಟ್ ನ್ ಸಾಮರ್ಥ್ಯ ಮತ್ತು ಪ್ಲಾಂಟ್ ನ ಅಂಶವನ್ನು ಸರಿಯಾಗಿ ಕಂಡುಹಿಡಿಯಿರಿ ಆದ್ದರಿಂದ ಆ ಸಂದರ್ಭದಲ್ಲಿ ಪ್ಲಾಂಟ್ ನ ಸಾಮರ್ಥ್ಯವು 4 x 1 ಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ನಾವು 4 ಉತ್ಪಾದಿಸುವ ಘಟಕಗಳನ್ನು 1 ಎಂದು ಪರಿಗಣಿಸಿದ್ದೇವೆ 1 ಮೆಗಾವ್ಯಾಟ್ ಆದ್ದರಿಂದ ಇದು 4 x 1 ಆದ್ದರಿಂದ 4 ಮೆಗಾವ್ಯಾಟ್ ಮತ್ತು ಮೀಸಲು ಸಾಮರ್ಥ್ಯ ಆಗಿರುತ್ತದೆ ನಂತರ ಗರಿಷ್ಠ ಬೇಡಿಕೆ 3 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಮೀಸಲು ಸಾಮರ್ಥ್ಯವು 4 3 ಸಮೀಕರಣ 3 x 1 ಮೆಗಾವ್ಯಾಟ್ ಗೆ ಸಮನಾಗಿರುತ್ತದೆ ಇದು ಈಗ ನಿಜವಾದ ಶಕ್ತಿಯು ಸಮೀಕರಣ 3 ಆದ್ದರಿಂದ ಉತ್ಪಾದಿಸಿದ ನಿಜವಾದ ಶಕ್ತಿಯ ನಿಜವಾದ ಶಕ್ತಿಯು 37 8 ಮೆಗಾವ್ಯಾಟ್ ಗಂಟೆಗೆ ಸಮಾನವಾಗಿದೆ ಇದೀಗ ನಾವು 37 8 ಮೆಗಾವ್ಯಾಟ್ ಗಂಟೆಯನ್ನು ಸರಿಯಾಗಿ ನೋಡಿದ್ದೇವೆ ಮತ್ತು ಸ್ಥಾವರದ ಗರಿಷ್ಠ ಸ್ಥಾವರ ಸಾಮರ್ಥ್ಯವು ಈಗ 4 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಗರಿಷ್ಠ ಪ್ಲಾಂಟ್ ರೇಟಿಂಗ್ 4 ಮೆಗಾವ್ಯಾಟ್ ಆಗಿರುತ್ತದೆ ಆದ್ದರಿಂದ ಸಮಯದ ಅವಧಿಯು 24 ಗಂಟೆಗಳು ಆದ್ದರಿಂದ ಪ್ಲಾಂಟ್ ಅಂಶವು 37 8 ಕ್ಕೆ ಸಮಾನವಾಗಿರುತ್ತದೆ ಗರಿಷ್ಠ ಪ್ಲಾಂಟ್ ರೇಟಿಂಗ್ 4 ಮೆಗಾವ್ಯಾಟ್ನಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು 4 4 4 ಮತ್ತು ಗಂಟೆಗಳ ಸಂಖ್ಯೆ T 24 ಸಮಯದ ಅವಧಿಗೆ ಸಮನಾಗಿರುತ್ತದೆ 24 ಗಂಟೆಗಳ ಏಕೆಂದರೆ ಬೆಳಿಗ್ಗೆ 6 ರಿಂದ 6 ರವರೆಗೆ ಮಧ್ಯಂತರ ಆದ್ದರಿಂದ ಇದು ಸುಮಾರು 0 39375 ಬರುತ್ತಿದೆ ಉದಾಹರಣೆಗೆ 4 5 ರ ಬದಲಿಗೆ ಆಯ್ಕೆ ಮಾಡಿದರೆ ನಿಮ್ಮ 5 ಉತ್ಪಾದನಾ ಘಟಕಗಳು ಸರಿಯಾಗಿ ಪ್ಲಾಂಟ್ ಸಾಮರ್ಥ್ಯ 5 ಮೆಗಾವ್ಯಾಟ್ ಆಗಿರಬೇಕು ನಂತರ ಮೀಸಲು ಸಾಮರ್ಥ್ಯ 5 3 2 ಮೆಗಾವ್ಯಾಟ್ ಆಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಈ 37 80 5 ಅನ್ನು 24 ಆಗಿ ವಿಂಗಡಿಸಲಾಗಿದೆ ಅಂದರೆ ಈ ಪ್ಲಾಂಟ್ ಅಂಶವು ಇದಕ್ಕಿಂತ ಕಡಿಮೆಯಿರುತ್ತದೆ ಆದರೆ ಹೇಗಾದರೂ ಆದ್ದರಿಂದ ನೀವು ಸಸ್ಯದ ಅಂಶವನ್ನು 0 39375 ಎಂದು ಕರೆಯುತ್ತೀರಿ ಮತ್ತು ಕೊನೆಯದು ಈ ಸಂಖ್ಯೆ ಕೊನೆಯದಾಗಿ ಆಯ್ಕೆ ಮಾಡಲಾದ ಉತ್ಪಾದನಾ ಘಟಕಗಳ ಕಾರ್ಯಾಚರಣಾ ವೇಳಾಪಟ್ಟಿಯನ್ನು ಕಂಡುಹಿಡಿಯುವುದು ಈ ಘಟಕಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ನಿಮ್ಮದೇ ಆದದನ್ನು ನೋಡಿದರೆ ಒಬ್ಬರು ಏನು ಮಾಡಬಹುದು 1 ಮೆಗಾವ್ಯಾಟ್ನ ಒಂದು ಉತ್ಪಾದನಾ ಘಟಕವು 24 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಏಕೆಂದರೆ ಅವುಗಳು ಲೋಡ್ ಅನ್ನು ಹೊಂದಿರುವುದಿಲ್ಲ ಏಕೆಂದರೆ 0 ಕನಿಷ್ಠ 0 8 ಆಗಿದೆ ನೀವು ಆ ಡೇಟಾವನ್ನು ನೋಡಿದರೆ 0 5 ಮೆಗಾವ್ಯಾಟ್ ಅಂದರೆ ಈ ಒಂದು ಜನರೇಟರ್ 24 ಗಂಟೆಗಳ ಕಾಲ ಆನ್ ಆಗಿರಬೇಕು ಏಕೆಂದರೆ ಈ 0 5 ಮೆಗಾವ್ಯಾಟ್ಟ್ ಲೋಡ್ ಅನ್ನು ಪೂರೈಸಬೇಕು ಏಕೆಂದರೆ ಕನಿಷ್ಠ ಪಾಯಿಂಟ್ ಕನಿಷ್ಠ ಲೋಡ್ 0 5 ಮೆಗಾವ್ಯಾಟ್ ಮತ್ತು ನಂತರ 1 ಮೆಗಾವ್ಯಾಟ್ನ ಎರಡನೇ ಉತ್ಪಾದನಾ ಘಟಕಕ್ಕೆ ಬೆಳಿಗ್ಗೆ 6 ರಿಂದ ರಾತ್ರಿ 9 ರವರೆಗೆ 15 ಗಂಟೆಗಳ ಅಗತ್ಯವಿದೆ ನೀವು ಕನಿಷ್ಟ 6 ರಿಂದ ರಾತ್ರಿ 9 ರವರೆಗೆ ಎಚ್ಚರಿಕೆಯಿಂದ ನೋಡಿದರೆ ಲೋಡ್ 1 ಮೆಗಾವ್ಯಾಟ್ಗಿಂತ ಹೆಚ್ಚಿರುವುದನ್ನು ನೀವು ಗಮನಿಸಬಹುದು ಅದಕ್ಕಾಗಿಯೇ 2 ಯೂನಿಟ್ಗಳು ಬೇಕಾಗುತ್ತವೆ ಎಂದು ನೀವು ನೋಡಿದರೆ ನಿಮ್ಮ ಬೆಳಿಗ್ಗೆ 6 ರಿಂದ ರಾತ್ರಿ 9 ರವರೆಗೆ ನೀವು ನೋಡಿದರೆ 6 AM ಎಂದು ನೀವು ಪ್ರತಿ ಹೆಚ್ಚಿನದನ್ನು ನೋಡಿದರೆ 1 2 ಎರಡು 3 ಈ ಎಲ್ಲಾ ವಿಷಯಗಳು ಮಧ್ಯಾಹ್ನ 2 ರವರೆಗೆ ಸರಿಯಾಗಿ ಬೆಳಿಗ್ಗೆ 6 ರಿಂದ 9 ರವರೆಗೆ ನಡೆಯುತ್ತವೆ ಇದು 2 2 ಕ್ಕಿಂತ ಹೆಚ್ಚು ಅಥವಾ ಇದು ನಿಮ್ಮದು ಹೆಚ್ಚು ಎಂದು ನೀವು ಕರೆಯುತ್ತೀರಿ ಬೆಳಿಗ್ಗೆ 6 ರಿಂದ 9 ರವರೆಗೆ 15 ಗಂಟೆಗಳ 1 ಮೆಗಾವ್ಯಾಟ್ನ ಎರಡನೇ ಉತ್ಪಾದನಾ ಘಟಕದ ಅಗತ್ಯವಿದೆ ಏಕೆಂದರೆ ಎಲ್ಲಾ ಸಮಯ ಲೋಡ್ ಎರಡು ಆಗಿರುತ್ತದೆ ಆದ್ದರಿಂದ ಈ 2 ಘಟಕವೂ ಸಹ ಅಗತ್ಯವಿದೆ ಆದರೆ ನೀವು ಮೂರನೇ ಉತ್ಪಾದನಾ ಘಟಕವನ್ನು 1 ಮೆಗಾವ್ಯಾಟ್ 9 ರಿಂದ ಮಧ್ಯಾಹ್ನ 12 ಮತ್ತು ಮಧ್ಯಾಹ್ನ 2 ರಿಂದ ಸಂಜೆ 6 ರವರೆಗೆ 7 ಗಂಟೆಗಳವರೆಗೆ ನೋಡಿದರೆ ಅದು ಅತಿಕ್ರಮಿಸುತ್ತಿದೆ ಎಂದರ್ಥ ಆದ್ದರಿಂದ ಈ 7 ಗಂಟೆಗಳ ಕಾಲ ಈ 9 ರಿಂದ ಮಧ್ಯಾಹ್ನ 12 ಮತ್ತು ಮಧ್ಯಾಹ್ನ 2 ರಿಂದ 6 ರವರೆಗೆ ನಿಮಗೆ ಅಗತ್ಯವಿರುವ ಎಲ್ಲಾ 3 ಘಟಕಗಳು ಸರಿಯಾಗಿರಬೇಕು ಅಂದರೆ 24 ಗಂಟೆಗಳ ಕಾಲ 1 ಮೆಗಾವ್ಯಾಟ್ 1 ಯೂನಿಟ್ಗೆ 24 ಗಂಟೆಗಳ ಕಾಲ ಮತ್ತೊಂದು ಉತ್ಪಾದನಾ ಘಟಕಗಳು ಬೆಳಿಗ್ಗೆ 6 ರಿಂದ ರಾತ್ರಿ 9 ರವರೆಗೆ 15 ಗಂಟೆಗಳವರೆಗೆ ಮತ್ತು ಮೂರನೇ ಘಟಕವು ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 12 ರವರೆಗೆ ಮತ್ತು ಮಧ್ಯಾಹ್ನ 2 ರಿಂದ 6 ರವರೆಗೆ 7 ಗಂಟೆಗಳವರೆಗೆ ಇರಬೇಕು ಏಕೆಂದರೆ ಲೋಡ್ ಸಮಯದಲ್ಲಿ ಇರುತ್ತದೆ ಈ ಅವಧಿಯು 2 ಮೆಗಾವ್ಯಾಟ್ಗಿಂತ ಹೆಚ್ಚು ಇರುತ್ತದೆ ಆದ್ದರಿಂದ ನಿಮ್ಮ ಸಾಮಾನ್ಯ ಜ್ಞಾನದಿಂದ ನಿಮ್ಮ ಅಂತಃಪ್ರಜ್ಞೆಯಿಂದ ಈ ಜನರೇಟರ್ ಆಪರೇಟಿಂಗ್ ವೇಳಾಪಟ್ಟಿಯನ್ನು ಹೇಗೆ ಅಪೇಕ್ಷಿಸಬಹುದು ಎಂಬುದನ್ನು ನೀವು ಕಂಡುಹಿಡಿಯಬಹುದು ಆದ್ದರಿಂದ ದತ್ತಾಂಶದಿಂದ ಮತ್ತು ನಾವು ಇಲ್ಲಿ ಮಾಡಿದ ಯಾವುದೇ ವಿಷಯದಿಂದ ನೀವು ಒಂದು ನೋಟವನ್ನು ಹೊಂದಬಹುದು ಮತ್ತು ಈ ರೀತಿಯಲ್ಲಿ ವಿಷಯಗಳನ್ನು ಮಾಡಬಹುದು ಎಂದು ನೋಡಿ ಅಂದರೆ ಆಪರೇಟಿಂಗ್ ವೇಳಾಪಟ್ಟಿಯನ್ನು ತಯಾರಿಸಬಹುದು